ನಾವು ಆವರ್ತಕ ವೇಳಾಪಟ್ಟಿ ಎಂದು ಕರೆಯಲ್ಪಡುವ ಬಹಳ ಮುಖ್ಯವಾದ ಆದರೆ ಸರಳವಾದ ನೈಜ ಸಮಯದ ಕಾರ್ಯ ವೇಳಾಪಟ್ಟಿಯನ್ನು ನೋಡುತ್ತಿದ್ದೇವೆ ಪ್ರೋಗ್ರಾಮರ್ ನಿರ್ಧರಿಸಬೇಕಾದ ವಿನ್ಯಾಸ ನಿಯತಾಂಕಗಳು ಆವರ್ತಕ ಕಾರ್ಯಗಳ ಕಾರ್ಯ ಅವಧಿಗಳ ಎಲ್ಸಿಎಂ ಮತ್ತು ಸಣ್ಣ ಚಕ್ರವನ್ನು ಫ್ರೇಮ್ ಮತ್ತು ಈ ಫ್ರೇಮ್ ಎಂದೂ ಕರೆಯುವಂತಹ ಪ್ರಮುಖ ಚಕ್ರವಾಗಿದೆ ಎಂದು ನಾವು ನೋಡಿದ್ದೇವೆ ಕೆಲವು ನಿರ್ಬಂಧಗಳನ್ನು ಪೂರೈಸುವ ಅಗತ್ಯವಿದೆ ಉದಾಹರಣೆಗೆ ನಮಗೆ 3 ಆವರ್ತಕ ಕಾರ್ಯಗಳಿವೆ ಟಿ 1 execution ಸಮಯ 1 ಮತ್ತು ಅವಧಿ 4 ಗಡುವು 4 ಕಾರ್ಯ 2 execution ಸಮಯ 1 ಮತ್ತು ಅವಧಿ ಮತ್ತು ಗಡುವು 5 ಘಟಕಗಳು ಕಾರ್ಯಗಳು 3 ಕಾರ್ಯಗತಗೊಳಿಸುವ ಸಮಯವು 1 5 ಘಟಕಗಳು ಕಾರ್ಯದ ಅವಧಿ ಮತ್ತು ಗಡುವು 20 ಘಟಕಗಳು ಮತ್ತು ನಾವು ಮೇಲಿನ ವೇಳಾಪಟ್ಟಿಯನ್ನು ಪಡೆಯಬೇಕಾಗಿದೆ ಒಮ್ಮೆ ನಾವು ವೇಳಾಪಟ್ಟಿಯನ್ನು ಪಡೆದಾಗ ಅದನ್ನು ಒಂದು ಪ್ರಮುಖ ಚಕ್ರದ ವೇಳಾಪಟ್ಟಿಯಾಗಿ ಸಂಗ್ರಹಿಸಬಹುದು ಮತ್ತು ನಂತರ ಆವರ್ತಕ ಕಾರ್ಯನಿರ್ವಾಹಕನು ಪ್ರತಿ ಫ್ರೇಮ್ನ ಅಡ್ಡಿಪಡಿಸುವಿಕೆಯ ಮುಂದಿನ ಕಾರ್ಯವನ್ನು ಪಡೆದುಕೊಳ್ಳುತ್ತಲೇ ಇರುತ್ತಾನೆ ಟಿ 1 ಟಿ 2 ಟಿ 3 ಎಂಬ 3 ಕಾರ್ಯಗಳಿಗೆ ಪ್ರಮುಖ ಚಕ್ರದ ಬಗ್ಗೆ ಕೇಳಿದಾಗ ನಾವು ಕಾರ್ಯ ಅವಧಿಗಳನ್ನು 4 5 ಮತ್ತು 20 ಎಂದು ಹೊಂದಿದ್ದೇವೆ ಪ್ರಮುಖ ಚಕ್ರವೆಂದರೆ ಟಿ 1 ಟಿ 2 ಮತ್ತು ಟಿ 3 ರ ಎಲ್ಸಿಎಂ ಇದು 20 ಅನ್ನು ಪ್ರಮುಖ ಚಕ್ರವಾಗಿ ನೀಡುತ್ತದೆ ಮುಂದಿನ ವಿಷಯವೆಂದರೆ ಫ್ರೇಮ್ ಗಾತ್ರವನ್ನು ಆರಿಸುವುದು ಮತ್ತು ಅದು 3 ನಿರ್ಬಂಧಗಳನ್ನು ಪೂರೈಸಬೇಕು ಮೊದಲ ನಿರ್ಬಂಧವೆಂದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ವಿಭಜಿಸಬೇಕು ಮತ್ತು ಪ್ರಮುಖ ಚಕ್ರವು 20 ಆಗಿದೆ ಮತ್ತು ಅದು ನಮಗೆ ಕೆಲವು ಪ್ರತ್ಯೇಕ ಮೌಲ್ಯಗಳನ್ನು ನೀಡುತ್ತದೆ ನಾವು ಪಡೆಯುವ ಫ್ರೇಮ್ ಗಾತ್ರಗಳು 1 2 4 5 10 ಮತ್ತು 20 ಎರಡನೆಯ ನಿರ್ಬಂಧವು ಫ್ರೇಮ್ ಗಾತ್ರದ ಮೇಲೆ ಕಡಿಮೆ ಪರಿಮಿತಿಯನ್ನು ನೀಡುತ್ತದೆ ಅಂದರೆ ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯವನ್ನು ಒಂದು ಫ್ರೇಮ್ನಲ್ಲಿ ಹೊಂದಿಸಬೇಕು ಮತ್ತು ಅದು ನಮಗೆ ನೀಡುತ್ತದೆ ಫ್ರೇಮ್ ಗಾತ್ರವು ಪ್ರತಿಯೊಂದು ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಹೆಚ್ಚಾಗಿರಬೇಕು 1 1 1 5 ಕ್ಕೆ execution ಸಮಯ ಕನಿಷ್ಠ 2 ಆಗಿರಬೇಕು ಆದ್ದರಿಂದ 1 ಅನ್ನು ತಳ್ಳಿಹಾಕಲಾಗುತ್ತದೆ ನಾವು 2 4 5 10 ಮತ್ತು 20 ರ ನಡುವೆ ಆರಿಸಬೇಕಾಗುತ್ತದೆ ಒಂದು ಕಾರ್ಯದ ಆಗಮನ ಮತ್ತು ಗಡುವಿನ ನಡುವೆ ಸ್ಪಷ್ಟವಾದ ಚೌಕಟ್ಟು ಇರಬೇಕು ಮತ್ತು ಕೆಟ್ಟ ಪ್ರಕರಣವನ್ನು ನಾವು ಖಚಿತಪಡಿಸಿಕೊಂಡರೆ ಅದು ಎಲ್ಲಾ ಪ್ರಕರಣಗಳಿಗೂ ಹಿಡಿದಿರುತ್ತದೆ ಎಂದು ಹೇಳುವ ಮೂರನೆಯ ನಿರ್ಬಂಧ ಪ್ರತಿಯೊಂದು ಕಾರ್ಯಕ್ಕೂ ನಾವು 2F ಜಿಸಿಡಿ ಎಫ್ ಪೈ ≤ di 2F GCDF pi ≤ di ಚೆಕ್ ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಎಲ್ಲಾ 3 ಕಾರ್ಯಗಳನ್ನು ಮತ್ತು ವಿಭಿನ್ನ ಫ್ರೇಮ್ ಗಾತ್ರಗಳನ್ನು ಪರಿಶೀಲಿಸಬೇಕಾಗಿದೆ ಫ್ರೇಮ್ ಗಾತ್ರ 2 ರಿಂದ ಪ್ರಾರಂಭಿಸೋಣ ಪ್ರಮುಖ ಚಕ್ರವು 20 ಮತ್ತು ಫ್ರೇಮ್ ಗಾತ್ರಗಳು 2 4 5 10 ಆಗಿರುವುದರಿಂದ 1 ಅನ್ನು ತಳ್ಳಿಹಾಕಲಾಗುತ್ತದೆ ಅದು ಕಾರ್ಯ ಕಾರ್ಯಗತಗೊಳಿಸುವುದಿಲ್ಲ ಫ್ರೇಮ್ ಗಾತ್ರ 2 ಅಂದರೆ ಮೂರನೇ ನಿರ್ಬಂಧ 2 ಎಫ್ ಜಿಸಿಡಿ ಎಫ್ ಪಿ 1 ≤ ಡಿ 2F GCDF p1 ≤ di ಕಾರ್ಯದ ಅವಧಿ 4 ಮತ್ತು ಆದ್ದರಿಂದ 4 2 2 ಮತ್ತು 2 ≤ ಡಿ 1 ಕಾರ್ಯದ ಒಂದು ಗಡುವು 4 ಇದಕ್ಕಾಗಿ ಅದು ಹಿಡಿದಿರುತ್ತದೆ ಮತ್ತು ಸರಿ ಫ್ರೇಮ್ ಗಾತ್ರ 2 ರೊಂದಿಗೆ ಎರಡನೇ ಕಾರ್ಯವನ್ನು ಪರಿಶೀಲಿಸಲಾಗುತ್ತಿದೆ ನಾವು ಇದೇ ವಿಷಯವನ್ನು ಅನುಸರಿಸುತ್ತೇವೆ ಇಲ್ಲಿ ಜಿಸಿಡಿ ಎಫ್ 5 ಮತ್ತು ಎಫ್ 2 ಆದ್ದರಿಂದ 4 1 ≤ 5 ಹಾಗೆ ಇದು ಸರಿಯಾಗಿದೆ ಮತ್ತು ಅದೇ ರೀತಿ ನಾವು ಮೂರನೇ ಕಾರ್ಯವನ್ನು ಪರಿಶೀಲಿಸುತ್ತೇವೆ ಎಫ್ 20 ಎಫ್ 2 ಮತ್ತು ಆದ್ದರಿಂದ ಜಿಸಿಡಿ 2 ಮತ್ತು ಮತ್ತೆ ಇದು ಹಿಡಿದಿರುತ್ತದೆ ಆದ್ದರಿಂದ 2 ಸಂಭವನೀಯ ಫ್ರೇಮ್ ಗಾತ್ರವಾಗಿದೆ ಮತ್ತು ಕೆಳಗಿನವು ವೇಳಾಪಟ್ಟಿಯಿಂದ ಅಗತ್ಯವಿರುವ ಫ್ರೇಮ್ಗಳ ಸಂಖ್ಯೆಯ ಬಗ್ಗೆ ಫ್ರೇಮ್ ಗಾತ್ರಗಳು 4 5 ಮತ್ತು 20 ಒಂದು ಪ್ರಮುಖ ಚಕ್ರದಲ್ಲಿ ಮೂರನೆಯ ಕಾರ್ಯವು ಒಮ್ಮೆ ಸಂಭವಿಸುತ್ತದೆ ಎರಡನೆಯ ಕಾರ್ಯವು 4 ಬಾರಿ ಸಂಭವಿಸುತ್ತದೆ ಮತ್ತು ಮೊದಲ ಕಾರ್ಯವು 5 ಬಾರಿ ಸಂಭವಿಸುತ್ತದೆ 1 5 4 1 9 ಮತ್ತು 9 1 10 ನಮಗೆ ಕನಿಷ್ಠ 10 ಫ್ರೇಮ್ಗಳು ಬೇಕಾಗುತ್ತವೆ ಮತ್ತು ಆದ್ದರಿಂದ ಇದು ಎಫ್ 2 ಅನ್ನು ಹೊಂದಿರುತ್ತದೆ ಫ್ರೇಮ್ ಗಾತ್ರ 4 ಗಾಗಿ ಕಾರ್ಯದ ಆಗಮನ ಮತ್ತು ಗಡುವಿನ ನಡುವೆ ಸ್ಪಷ್ಟವಾದ ಚೌಕಟ್ಟು ಇರಬೇಕು ಎಂದು ನಮಗೆ ತಿಳಿದಿರುವಂತೆ ಮತ್ತು ಕೆಟ್ಟ ಪ್ರಕರಣವನ್ನು 2 F GCD F pi ಅಭಿವ್ಯಕ್ತಿಯಿಂದ ನೀಡಲಾಗುತ್ತದೆ ಮತ್ತು ಇಲ್ಲಿ ಎರಡನೇ ಕಾರ್ಯಕ್ಕಾಗಿ ಅದು ಮಾಡುತ್ತದೆ ಹಿಡಿದಿಲ್ಲ ಇಲ್ಲಿ ಒಂದು ಪ್ರಮುಖ ಚಕ್ರದಲ್ಲಿ 5 ಫ್ರೇಮ್ಗಳು ಲಭ್ಯವಿವೆ ಏಕೆಂದರೆ ಫ್ರೇಮ್ ಗಾತ್ರ 4 ಮತ್ತು ಆದ್ದರಿಂದ 5 ಫ್ರೇಮ್ಗಳು ಲಭ್ಯವಿರುತ್ತವೆ ಮತ್ತು ಇಲ್ಲಿ 3 ಕಾರ್ಯಕ್ಕಾಗಿ ನಮಗೆ 10 ಫ್ರೇಮ್ಗಳು ಬೇಕಾಗುತ್ತವೆ 4 ಕ್ಕೆ ಸಮನಾದ ಎಫ್ ಮೊದಲು ಸೂಕ್ತವಲ್ಲ ಅದು ಗಡುವು ನಿರ್ಬಂಧವನ್ನು ಉಲ್ಲಂಘಿಸುತ್ತದೆ ಮತ್ತು ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಫ್ರೇಮ್ಗಳು ಲಭ್ಯವಿಲ್ಲ ಮತ್ತು ಆದ್ದರಿಂದ ಫ್ರೇಮ್ ಗಾತ್ರ 5 10 ಇತ್ಯಾದಿಗಳನ್ನು ಹುಡುಕುವಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ಲಭ್ಯವಿರುವ ಫ್ರೇಮ್ಗಳ ಸಂಖ್ಯೆ ಇನ್ನೂ ಕಡಿಮೆ ಇರುತ್ತದೆ ಫ್ರೇಮ್ ಗಾತ್ರ 2 ಅನ್ನು ಆಯ್ಕೆ ಮಾಡಬಹುದು ಮತ್ತು ಒಮ್ಮೆ ನಾವು ಫ್ರೇಮ್ ಗಾತ್ರ 2 ಅನ್ನು ಹೊಂದಿದ್ದರೆ ನಾವು ಸುಲಭವಾಗಿ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಬಹುದು ಅಂದರೆ ಯಾವ ಫ್ರೇಮ್ನಲ್ಲಿ ಯಾವ ಕಾರ್ಯವನ್ನು ಕಾರ್ಯಗತಗೊಳಿಸುತ್ತದೆ ಆದರೆ ನಾವು ಸಾಧ್ಯವಿರುವ ಎಲ್ಲಾ ಫ್ರೇಮ್ ಗಾತ್ರಗಳನ್ನು ಪ್ರಯತ್ನಿಸಿದರೆ ಮತ್ತು ಫ್ರೇಮ್ ಗಾತ್ರಗಳಲ್ಲಿ ಯಾವುದೂ ಸೂಕ್ತವಲ್ಲ ಎಂದು ಕಂಡುಕೊಂಡರೆ ಈ ಸಂದರ್ಭದಲ್ಲಿ ಪ್ರಮುಖ ಅಪರಾಧಿ ದೊಡ್ಡ Execution ಸಮಯವನ್ನು ಹೊಂದಿರುವ ಕಾರ್ಯವಾಗಿದೆ ಉದಾಹರಣೆಗೆ 3 4 5 ಇತ್ಯಾದಿಗಳ execution ಸಮಯದೊಂದಿಗೆ ನಾವು ಅನೇಕ ಕಾರ್ಯಗಳನ್ನು ಹೊಂದಿದ್ದರೆ ಮತ್ತು 20 100100 ನಿಸ್ಸಂಶಯವಾಗಿ ಫ್ರೇಮ್ ಗಾತ್ರವು ಇಲ್ಲಿ ದೊಡ್ಡದಾಗಿರಬೇಕು 20 ಕನಿಷ್ಠ ಮತ್ತು ಫ್ರೇಮ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಪ್ರಮುಖ ಚಕ್ರವೆಂದರೆ 100 ಸಂಖ್ಯೆಯ ಫ್ರೇಮ್ಗಳು 5 ಆಗುತ್ತವೆ ಮತ್ತು ಗಡುವು ನಿರ್ಬಂಧವನ್ನು ಸಹ ಉಲ್ಲಂಘಿಸಲಾಗುವುದು ಎಂದು ಮಾತ್ರ ಹೇಳೋಣ ದೊಡ್ಡ execution ಸಮಯದೊಂದಿಗೆ ನಾವು ದೊಡ್ಡ ಕಾರ್ಯವನ್ನು ಹೊಂದಿರುವಾಗ ನಾವು ಹೇಗೆ ಪಡೆಯುತ್ತೇವೆ ನಾವು ನಮ್ಮ ಪ್ರೋಗ್ರಾಂ ಅನ್ನು ಪುನಃ ಬರೆಯಬೇಕಾಗಿದೆ ಮತ್ತು ನಾವು ಈ ಕಾರ್ಯವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸಬೇಕಾಗಿದೆ ನಾವು 10 ಎಂದು ಹೇಳಲು ಅವಕಾಶ ಮಾಡಿಕೊಡುತ್ತೇವೆ ಮತ್ತು ನಂತರ ಸಣ್ಣ ಕಾರ್ಯದ ಗಾತ್ರವನ್ನು ನಿರ್ಧರಿಸುತ್ತೇವೆ ಎಂದು ಊಹಿಸೋಣ ಅದೇ ಕಾರ್ಯವನ್ನು ನಾವು 2 ರಲ್ಲಿ ವಿಭಜಿಸಬೇಕಾಗಿದೆ ಮತ್ತು ನಿಸ್ಸಂಶಯವಾಗಿ ಕಾರ್ಯದ ಅಂತ್ಯವನ್ನು ಖಚಿತಪಡಿಸಿಕೊಳ್ಳಬೇಕು ನಾವು ಟಿ 1 ಅನ್ನು ಟಿ 1 ಎ ಮತ್ತು ಟಿ 1 ಬಿ ಆಗಿ ಮಾಡುತ್ತೇವೆ ಎಂದು ಹೇಳೋಣ ಟಿ 1 ಎ ಕೊನೆಯಲ್ಲಿ ಅದು ವ್ಯವಸ್ಥೆಯನ್ನು ಸ್ಥಿರ ಸ್ಥಿತಿಯೊಂದಿಗೆ ಬಿಡಬೇಕು ಅವರು ಕಾರ್ಯಗತಗೊಳಿಸಿದ ಇತರ ಕಾರ್ಯಗಳು ಸಹ ಟಿ 1 ಗೆ ಹೋಲುವ ಅಸಮಂಜಸ ಮೌಲ್ಯಗಳನ್ನು ಪಡೆಯಬಾರದು B ಯಾವುದೇ ಕಾರ್ಯಸಾಧ್ಯವಾದ ಫ್ರೇಮ್ ಗಾತ್ರವನ್ನು ನಾವು ನಿಜವಾಗಿಯೂ ಪಡೆಯಲು ಸಾಧ್ಯವಾಗದಿದ್ದಾಗ ನಾವು ಕಾರ್ಯಗಳನ್ನು ದೀರ್ಘಾವಧಿಯ ಸಮಯದೊಂದಿಗೆ ವಿಭಜಿಸಬೇಕಾಗುತ್ತದೆ ನಾವು ಅದರ ವಿವರಗಳಿಗೆ ಹೋಗುವುದಿಲ್ಲ ಸೂಚನೆಯನ್ನು ನೀಡಿದರೆ ಮತ್ತು ಅದರ ಆಧಾರದ ಮೇಲೆ ಮತ್ತೆ ಫ್ರೇಮ್ ಗಾತ್ರವನ್ನು ಪುನಃ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುವುದಿಲ್ಲ ಮತ್ತು ಕಾರ್ಯಸಾಧ್ಯವಾದ ವೇಳಾಪಟ್ಟಿ ಯನ್ನು ಅಭಿವೃದ್ಧಿಪಡಿಸಬಹುದೇ ಎಂದು ನೋಡಿ ಇದು ಪುನರಾವರ್ತಿತ ಪ್ರಕ್ರಿಯೆ ಎಂದು ನಾವು ನೋಡಬಹುದು ಕೆಲವೊಮ್ಮೆ ನಾವು ಬಳಸಬಹುದಾದ ಸರಿಯಾದ ಫ್ರೇಮ್ ಗಾತ್ರವನ್ನು ನಾವು ಪಡೆಯುವುದಿಲ್ಲ ಮತ್ತು ಆ ಸಂದರ್ಭದಲ್ಲಿ ನಾವು ಕಾರ್ಯಗಳನ್ನು ಪುನರ್ರಚಿಸಬೇಕು ಮತ್ತು ಕಾರ್ಯಸಾಧ್ಯವಾದ ಫ್ರೇಮ್ ಗಾತ್ರವನ್ನು ಕಂಡುಹಿಡಿಯಬೇಕು ಈ ಚಕ್ರದ ವೇಳಾಪಟ್ಟಿಯಲ್ಲಿ ನಾವು ತೀರ್ಮಾನಿಸುತ್ತೇವೆ ಬಲವಾದ ಅಂಶವೆಂದರೆ ಅದು ಸರಳ ಮತ್ತು ಪರಿಣಾಮಕಾರಿ ಕಾರ್ಯ ವೇಳಾಪಟ್ಟಿ ಕಾರ್ಯನಿರ್ವಾಹಕ ಪ್ರೋಗ್ರಾಂ ತುಂಬಾ ಚಿಕ್ಕದಾಗಿದೆ ಕೇವಲ ವೇಳಾಪಟ್ಟಿ ಕೋಷ್ಟಕವನ್ನು ಸಂಪರ್ಕಿಸಬೇಕಾಗಿದೆ ಮತ್ತು ಪ್ರತಿ ಬಾರಿ ಅದನ್ನು ಅಡ್ಡಿಪಡಿಸಲು ಫ್ರೇಮ್ ಪಡೆದಾಗ ಅದು ವೇಳಾಪಟ್ಟಿ ಕೋಷ್ಟಕದಲ್ಲಿ ಇರುವ ಕಾರ್ಯವನ್ನು ನಡೆಸುತ್ತದೆ ಟೇಬಲ್ ಚಾಲಿತ ವೇಳಾಪಟ್ಟಿಗಿಂತಲೂ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಏಕೆಂದರೆ ಟೈಮರ್ ಅನ್ನು ಪದೇ ಪದೇ ಹೊಂದಿಸುವುದು ಇಲ್ಲಿ ಅಗತ್ಯವಿಲ್ಲ ಟೈಮರ್ ಅನ್ನು ಪ್ರಾರಂಭದ ಸಮಯದಲ್ಲಿ ಮಾತ್ರ ಹೊಂದಿಸಲಾಗಿದೆ ಆವರ್ತಕ ವೇಳಾಪಟ್ಟಿಯ negative ಅಂಶಗಳು ಈ ಕೆಳಗಿನಂತಿವೆ ಮೊದಲ ಅಂಶವೆಂದರೆ ಕಾರ್ಯಗಳ ಸಂಖ್ಯೆಯು ಸ್ವಲ್ಪ ಕ್ಷುಲ್ಲಕವಲ್ಲದ ಅಪ್ಲಿಕೇಶನ್ನಂತೆ ದೊಡ್ಡದಾದಾಗ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸುವುದು ಅಲ್ಲಿ ಕಾರ್ಯಗಳ ಸಂಖ್ಯೆ 10 ಅಥವಾ 15 ಎಂದು ಹೇಳೋಣ ನಂತರ ಎಲ್ಲಾ ಪ್ರಮುಖ ಚಕ್ರವನ್ನು ಅಭಿವೃದ್ಧಿಪಡಿಸುವುದನ್ನು ಹಸ್ತಚಾಲಿತವಾಗಿ ನೋಡುವುದು ಅಭ್ಯರ್ಥಿ ಚೌಕಟ್ಟನ್ನು ಕಂಡುಹಿಡಿಯುವುದು ಚಕ್ರಗಳು ಮತ್ತು ನಂತರ ಪ್ರತಿ ನಿರ್ಬಂಧವನ್ನು ಪರಿಶೀಲಿಸಲು ಪ್ರಯತ್ನಿಸುವುದು ನಿಜಕ್ಕೂ ಕ್ಷುಲ್ಲಕವಲ್ಲ ಮತ್ತು ಅದು ಪುನರಾವರ್ತನೆಯ ಕಾರ್ಯವಾಗಿದೆ ಕಾರ್ಯಗಳ ಸಂಖ್ಯೆ ಹೆಚ್ಚಾದಂತೆ ವಿನ್ಯಾಸಕನಿಗೆ ಫ್ರೇಮ್ ಗಾತ್ರವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾಗಬಹುದು ಇದು ಈ ವೇಳಾಪಟ್ಟಿಯೊಂದಿಗಿನ ಸಮಸ್ಯೆಗಳಲ್ಲಿ ಒಂದಾಗಿದೆ ಎರಡನೆಯದು ನಾವು ಹೊಸ ಸಾಧನವನ್ನು ಸಂಯೋಜಿಸಬೇಕಾದರೆ ಮಾರ್ಪಡಿಸುವುದು ಮತ್ತು ನಿರ್ವಹಿಸುವುದು ಕಷ್ಟ ಮತ್ತು ಆದ್ದರಿಂದ ಒಂದು ಕಾರ್ಯದ ಕಾರ್ಯಗತಗೊಳಿಸುವ ಸಮಯವು ಹೆಚ್ಚು ಉದ್ದವಾಗುತ್ತದೆ ಈ ಸಂದರ್ಭದಲ್ಲಿ ನಾವು ವೇಳಾಪಟ್ಟಿಯನ್ನು ಸಂಪೂರ್ಣವಾಗಿ ಪುನಃ ರಚಿಸಿದ್ದೇವೆ ಇಡೀ ವೇಳಾಪಟ್ಟಿಗಾಗಿ ನಾವು ಪುನಃ ಕೆಲಸ ಮಾಡಬೇಕಾದ ಆ ಕಾರ್ಯದ ವೇಳಾಪಟ್ಟಿಯನ್ನು ನಾವು ಬದಲಾಯಿಸಬೇಕಾಗಿಲ್ಲ ಹೊಸ ಕೆಲಸ ಹೊಸ ಫ್ರೇಮ್ ಗಾತ್ರ ಮತ್ತು ಹೀಗೆ ಇವುಗಳು ದುರ್ಬಲವಾಗಿರುತ್ತವೆ ಏಕೆಂದರೆ ಯಾವುದೇ ಕಾರಣಕ್ಕಾಗಿ ಒಂದು ಕಾರ್ಯವು ವ್ಯವಸ್ಥೆಯನ್ನು ಅಸಮಂಜಸ ಸ್ಥಿತಿಯಲ್ಲಿ ಬಿಡುವುದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡರೆ ಮತ್ತು ಅದು ವ್ಯವಸ್ಥೆಯು ವಿಫಲವಾಗಬಹುದು ಅನೇಕ ಅನ್ವಯಿಕೆಗಳಲ್ಲಿ ನಮ್ಮಲ್ಲಿ ವಿರಳ ಮತ್ತು ಅಪೆರಿಯೊಡಿಕ್ ಕಾರ್ಯಗಳಿವೆ ಮತ್ತು ವಿರಳ ಮತ್ತು ಅಪೀರಿಯೋಡಿಕ್ ಕಾರ್ಯಗಳನ್ನು ನಾವು ನಿಭಾಯಿಸುವ ಸ್ಪಷ್ಟ ಮಾರ್ಗಗಳಿಲ್ಲ ಸೈಕ್ಲಿಂಗ್ ವೇಳಾಪಟ್ಟಿಯ ದುರ್ಬಲ ಅಂಶಗಳು ಇವು ನಾವು ಅದನ್ನು ನೆನಪಿನಲ್ಲಿಡಬೇಕು ನಾವು ಹೆಚ್ಚು ಅತ್ಯಾಧುನಿಕ ವೇಳಾಪಟ್ಟಿಗಳತ್ತ ಗಮನ ಹರಿಸೋಣ ಏಕೆಂದರೆ ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಸರಳವಾದವು ಸರಳವಾದ ಅಪ್ಲಿಕೇಶನ್ಗಳಲ್ಲಿ ಬಳಸಲ್ಪಡುತ್ತವೆ ಆದರೆ ಅಪ್ಲಿಕೇಶನ್ಗಳು ಹೆಚ್ಚು ಅತ್ಯಾಧುನಿಕವಾಗುತ್ತಿದ್ದಂತೆ ನಾವು ಈವೆಂಟ್ ಚಾಲಿತ ವೇಳಾಪಟ್ಟಿ ಗಳನ್ನು ನಿಯೋಜಿಸಬೇಕಾಗಿದೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳ ಪ್ರಮುಖ ವರ್ಗಗಳು ಮತ್ತು ಸಮಸ್ಯೆಗಳನ್ನು ನಿರ್ವಹಿಸಬೇಕಾಗಿದೆ ಗಡಿಯಾರ ಚಾಲಿತ ವೇಳಾಪಟ್ಟಿಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಪ್ರವೀಣವಾಗಿವೆ ಗಡಿಯಾರ ಚಾಲಿತ ವೇಳಾಪಟ್ಟಿಯು ವೇಳಾಪಟ್ಟಿಯನ್ನು ಕಂಡುಹಿಡಿಯಲಾಗದಿದ್ದರೂ ಸಹ ನಿರ್ದಿಷ್ಟ ಕಾರ್ಯ ಸೆಟ್ಗಾಗಿ ಅದನ್ನು ಸುಲಭವಾಗಿ ಕಾರ್ಯಗತಗೊಳಿಸಬಹುದು ಎಂದರ್ಥ ಈವೆಂಟ್ ಚಾಲಿತ ವೇಳಾಪಟ್ಟಿಯನ್ನು ಬಳಸಿಕೊಂಡು ಕಾರ್ಯಸಾಧ್ಯ ವೇಳಾಪಟ್ಟಿಯನ್ನು ಪಡೆಯಬಹುದು ಇವು ಹೆಚ್ಚು ಪ್ರವೀಣರು ಇದು ವಿರಳ ಮತ್ತು ಅಪೆರಿಯೊಡಿಕ್ ಕಾರ್ಯಗಳನ್ನು ನಿಭಾಯಿಸಬಲ್ಲದು ಮತ್ತು ಸ್ವಾಭಾವಿಕವಾಗಿ ಇವುಗಳನ್ನು ಹೆಚ್ಚು ಸಂಕೀರ್ಣವಾದ ಅನ್ವಯಿಕೆಗಳಾಗಿ ಬಳಸಲಾಗುತ್ತದೆ ಆದರೆ ಇವುಗಳು ಗಡಿಯಾರ ಚಾಲಿತ ವೇಳಾಪಟ್ಟಿ ಯಂತೆ ಪರಿಣಾಮಕಾರಿಯಾಗಿರುವುದಿಲ್ಲ ಇದು ವೇಳಾಪಟ್ಟಿಗಳ ಕೋಡ್ ಗಾತ್ರ ಮತ್ತು ವೇಳಾಪಟ್ಟಿಗಳ ಕಾರ್ಯಗತಗೊಳಿಸುವ ಸಮಯ ಆದರೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳ ವೇಳಾಪಟ್ಟಿ ಬಿಂದುಗಳನ್ನು ಪರಿಗಣಿಸಿದಂತೆ ವೇಳಾಪಟ್ಟಿ ಬಿಂದುವು ಅತ್ಯಂತ ಮೂಲಭೂತ ಪರಿಕಲ್ಪನೆಯಾಗಿದೆ ಕಾರ್ಯಯೋಜನೆಯು ಕಾರ್ಯನಿರತವಾಗಲು ಪ್ರಾರಂಭವಾಗುವ ಸಮಯಗಳು ವೇಳಾಪಟ್ಟಿ ಪಾಯಿಂಟ್ ಚಾಲನೆಯಲ್ಲಿದೆ ಮತ್ತು ಮುಂದಿನ ಕಾರ್ಯವನ್ನು ರವಾನಿಸಲು ಅಥವಾ ಕಾರ್ಯಗತಗೊಳಿಸಲು ಯಾವ ಕಾರ್ಯವನ್ನು ನಿರ್ಧರಿಸುತ್ತದೆ ಈವೆಂಟ್ ಚಾಲಿತ ವೇಳಾಪಟ್ಟಿಯ ವೇಳಾಪಟ್ಟಿ ಬಿಂದುಗಳು ಕಳವಳದಲ್ಲಿರುವುದರಿಂದ ಎರಡು ವೇಳಾಪಟ್ಟಿ ಬಿಂದುಗಳಿವೆ ಎರಡು ರೀತಿಯ ವೇಳಾಪಟ್ಟಿ ಬಿಂದುಗಳಿವೆ ಒಂದು ಕಾರ್ಯ ಪೂರ್ಣಗೊಳಿಸುವಿಕೆ ಒಂದು ಕಾರ್ಯವು ಚಾಲನೆಯಲ್ಲಿರುವಾಗ ಮತ್ತು ಅದು ವೇಳಾಪಟ್ಟಿಯ ಹಂತವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಅದು ವೇಳಾಪಟ್ಟಿ ಬಿಂದುವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ವೇಳಾಪಟ್ಟಿ ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಮುಂದಿನ ಕಾರ್ಯವನ್ನು ಯಾವ ಕಾರ್ಯವನ್ನು ನಡೆಸಬೇಕೆಂದು ನಿರ್ಧರಿಸಲು ಪ್ರಯತ್ನಿಸುತ್ತದೆ ಇತರ ವೇಳಾಪಟ್ಟಿ ಬಿಂದುವು ಮತ್ತೊಂದು ವಿಧದ ವೇಳಾಪಟ್ಟಿ ಬಿಂದುವು ಆಗಮನದ ಘಟನೆಗಳು ಕಾರ್ಯವು ಬಂದಾಗ ಅಡಚಣೆಯಿಂದಾಗಿ ಕಾರ್ಯವು ಬರುತ್ತದೆ ಎಂದು ನಮಗೆ ತಿಳಿದಿದೆ ಗಡಿಯಾರ ಅಡಚಣೆಯಿಂದಾಗಿ ಆವರ್ತಕ ಕಾರ್ಯವು ಆಗಿರಬಹುದು ಆವರ್ತಕ ಟೈಮರ್ ಅಡಚಣೆಯಿಂದಾಗಿ ಪ್ರತಿ ಬಾರಿ ಆವರ್ತಕ ಅಡಚಣೆಯು ಸಂಭವಿಸಿದಾಗ ಆ ಕಾರ್ಯದ ಅನುಗುಣವಾದ ನಿದರ್ಶನವನ್ನು ಕೆಲಸ ಎಂದು ಕರೆಯಲಾಗುತ್ತದೆ ಅಥವಾ ಅದು ಕಾರ್ಯಗತಗೊಳಿಸಲು ಸಿದ್ಧವಾಗುತ್ತದೆ ಒಂದು ಕಾರ್ಯದ ಪ್ರತಿಯೊಂದು ನಿದರ್ಶನದ ಆಗಮನವು ಒಂದು ವೇಳಾಪಟ್ಟಿ ಬಿಂದುವನ್ನು ವ್ಯಾಖ್ಯಾನಿಸುತ್ತದೆ ಕೆಲಸ ಬರುತ್ತಿದ್ದಂತೆ ವೇಳಾಪಟ್ಟಿ ಕೋಡ್ ಚಾಲನೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಇದು ಆಗಮಿಸಿದ ಕಾರ್ಯವೇ ಎಂದು ಪರಿಶೀಲಿಸುತ್ತದೆ ಈಗಾಗಲೇ ಕಾರ್ಯಗತಗೊಳಿಸುವುದನ್ನು ಮೊದಲೇ ಖಾಲಿ ಮಾಡುವ ಮೂಲಕ ಕಾರ್ಯಗತಗೊಳಿಸಬೇಕಾಗಿದೆ ಕಾರ್ಯ ಈವೆಂಟ್ ಚಾಲಿತ ಶೆಡ್ಯೂಲರ್ಗಳನ್ನು ಪೂರ್ವ ಎಂಪ್ಟಿವ್ ಶೆಡ್ಯೂಲರ್ಗಳು ಎಂದೂ ಕರೆಯಲಾಗುತ್ತದೆ ಏಕೆಂದರೆ ಒಂದು ಕಾರ್ಯ ಬಂದಾಗಲೆಲ್ಲಾ ಅದು ಹೆಚ್ಚಿನ ಆದ್ಯತೆಯನ್ನು ಹೊಂದಿರುತ್ತದೆ ಆಗಲೇ ಕಾರ್ಯಗತಗೊಳಿಸುತ್ತಿರುವ ಕಾರ್ಯವನ್ನು ಮೊದಲೇ ಖಾಲಿ ಮಾಡಬೇಕಾಗುತ್ತದೆ ಸರಳವಾದ ಈವೆಂಟ್ ಚಾಲಿತ ವೇಳಾಪಟ್ಟಿ ಮುಂಭಾಗದ ಹಿನ್ನೆಲೆ ವೇಳಾಪಟ್ಟಿ ಹೆಸರಿನಿಂದ ಹೋಗುತ್ತದೆ ಇದು ನಮ್ಮ ಮೊದಲ ಹಂತದ ಆಪರೇಟಿಂಗ್ ಸಿಸ್ಟಮ್ ಕೋರ್ಸ್ ಮೂಲ ಆಪರೇಟಿಂಗ್ ಸಿಸ್ಟಮ್ ಕೋರ್ಸ್ನಲ್ಲಿ ನಾವು ಈಗಾಗಲೇ ಪರಿಚಿತರಾಗಿರಬಹುದು ಮುಂಭಾಗದ ಹಿನ್ನೆಲೆ ವೇಳಾಪಟ್ಟಿ ನೈಜವಲ್ಲದ ಅಪ್ಲಿಕೇಶನ್ಗಳಲ್ಲಿಯೂ ಸಹ ಜನಪ್ರಿಯ ವೇಳಾಪಟ್ಟಿ ನಾವು ಆವರ್ತಕ ಅಪೆರಿಯೋಡಿಕ್ ಮತ್ತು ವಿರಳ ಕಾರ್ಯಗಳ ಮಿಶ್ರಣವನ್ನು ಹೊಂದಿದ್ದೇವೆ ಆವರ್ತಕ ಕಾರ್ಯಗಳು ಮುಂಭಾಗದಲ್ಲಿ ಚಲಿಸುತ್ತವೆ ಅಂದರೆ ಹಿನ್ನೆಲೆ ಕಾರ್ಯಗಳಿಗೆ ಹೋಲಿಸಿದರೆ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಮುನ್ನೆಲೆ ಕಾರ್ಯಗಳು ಅಸ್ತಿತ್ವದಲ್ಲಿಲ್ಲದಿದ್ದಾಗ ಹಿನ್ನೆಲೆ ಕಾರ್ಯಗಳು ಚಾಲನೆಯಲ್ಲಿ ಪ್ರಾರಂಭವಾಗುತ್ತವೆ ಮತ್ತು ನೈಜ ಸಮಯದ ಪರಿಸ್ಥಿತಿಯಲ್ಲಿ ನೈಜ ಸಮಯದ ಗಡುವನ್ನು ಹೊಂದಿರುವ ಎಲ್ಲಾ ಕಾರ್ಯಗಳನ್ನು ಮುನ್ನೆಲೆ ಕಾರ್ಯಗಳಾಗಿ ನಡೆಸಲಾಗುತ್ತದೆ ಆವರ್ತಕ ಕಾರ್ಯಗಳು ಇವುಗಳ ಗಡುವನ್ನು ಇಲ್ಲಿ ತೋರಿಸಲಾಗಿದೆ ಉದಾಹರಣೆಗೆ ಈ ರೇಖಾಚಿತ್ರದಲ್ಲಿ ಆವರ್ತಕ ಕಾರ್ಯ ನೈಜ ಸಮಯದ ಆವರ್ತಕ ಕಾರ್ಯವು ಮರುಕಳಿಸುವ ಹಂತವನ್ನು ಇಲ್ಲಿರುವ ರೇಖೆಯು ವ್ಯಾಖ್ಯಾನಿಸುತ್ತದೆ ಮತ್ತು ಇದು ನೈಜ ಸಮಯದ ಕಾರ್ಯವಾದ್ದರಿಂದ ಇದು ಮುನ್ನೆಲೆ ಕಾರ್ಯವಾಗಿದೆ ಇದು ಎಲ್ಲಾ ಇತರ ಹಿನ್ನೆಲೆ ಕಾರ್ಯಗಳನ್ನು ಸ್ಥಳಾಂತರಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅದು ಪೂರ್ಣಗೊಂಡಂತೆ ಹಿನ್ನೆಲೆ ಕಾರ್ಯಗಳು ಚಾಲನೆಯಾಗಲು ಪ್ರಾರಂಭಿಸುತ್ತವೆ ಆವರ್ತಕ ಟೈಮರ್ ಅಡಚಣೆಯು ಬಂದಾಗ ಆವರ್ತಕ ಕಾರ್ಯವು ಮತ್ತೆ ಆಗುತ್ತದೆ ಆಗಮಿಸುತ್ತದೆ ಅಥವಾ ಸಿದ್ಧವಾಗುತ್ತದೆ ಮತ್ತು ಅದು ಸಿದ್ಧವಾದ ತಕ್ಷಣ ಅದು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಇದು ಆವರ್ತಕ ಕಾರ್ಯದ ಮೊದಲ ನಿದರ್ಶನವಾಗಿದೆ ಮತ್ತು ಇದು ಹಿನ್ನೆಲೆ ಕಾರ್ಯವನ್ನು ಚಲಾಯಿಸಲು ಪ್ರಾರಂಭಿಸಿದಾಗ ಕಾಯಬೇಕಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ಅದು ಪೂರ್ಣಗೊಂಡ ನಂತರ ಗಡಿಯಾರ ಅಡಚಣೆ ಬರುವವರೆಗೂ ಹಿನ್ನೆಲೆ ಕಾರ್ಯವು ಪ್ರಾರಂಭವಾಗುತ್ತದೆ ಆವರ್ತಕ ಟೈಮರ್ ಅಡಚಣೆಗಳು ಆವರ್ತಕ ಕಾರ್ಯದ ಎರಡನೇ ನಿದರ್ಶನ ಚಾಲನೆಯಲ್ಲಿರುವಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಅದು ಪೂರ್ಣಗೊಳ್ಳುತ್ತದೆ ನಂತರ ಇತರ ಅಪೆರಿಯೋಡಿಕ್ ಮತ್ತು ವಿರಳ ಕಾರ್ಯಗಳು ಚಾಲನೆಯಲ್ಲಿ ಪ್ರಾರಂಭವಾಗುತ್ತವೆ ಇದು ಸರಳ ವೇಳಾಪಟ್ಟಿಯಾಗಿದ್ದು ಅಲ್ಲಿ ಮುಂಭಾಗದ ಕಾರ್ಯ ಇರುವವರೆಗೆ ಅದು ಕಾರ್ಯನಿರ್ವಹಿಸುತ್ತದೆ ಮತ್ತು ಹೆಚ್ಚು ಸಂಕೀರ್ಣವಾದ ಸಂದರ್ಭಗಳಲ್ಲಿ ಅನೇಕ ರೀತಿಯ ಮುನ್ನೆಲೆ ಕಾರ್ಯಗಳು ಇರಬಹುದು ಆ ಸಂದರ್ಭದಲ್ಲಿ ವೇಳಾಪಟ್ಟಿ ಹೆಚ್ಚಿನ ಆದ್ಯತೆಯ ಮುನ್ನೆಲೆ ಕಾರ್ಯವನ್ನು ಆಯ್ಕೆ ಮಾಡುತ್ತದೆ ಮತ್ತು ಮುನ್ನೆಲೆ ಕಾರ್ಯಗಳು ಯಾವುದೂ ಇಲ್ಲದಿದ್ದಾಗ ಮಾತ್ರ ಹಿನ್ನೆಲೆ ಕಾರ್ಯವು ಕಾರ್ಯನಿರ್ವಹಿಸುತ್ತದೆ ಇದು ಸರಳ ವೇಳಾಪಟ್ಟಿ ಇದರ ಆಧಾರದ ಮೇಲೆ ನಾವು ಸಮಸ್ಯೆಯನ್ನು ಮಾಡುತ್ತೇವೆ ನಾವು ಸಮಸ್ಯೆಯನ್ನು ಮಾಡುವ ಮೊದಲು ಗಣಿತದ ಅಭಿವ್ಯಕ್ತಿಯನ್ನು ಚರ್ಚಿಸೋಣ ಟಿಬಿ ಹಿನ್ನೆಲೆ ಕಾರ್ಯವಾಗಿದ್ದರೆ ಮತ್ತು ಪ್ರಕ್ರಿಯೆಯ ಸಮಯ ಇಬಿ ಆಗಿದ್ದರೆ ಇಲ್ಲಿ ಹಿನ್ನೆಲೆ ಕಾರ್ಯಗಳನ್ನು ಗಡುವನ್ನು ಪರಿಗಣಿಸಲಾಗುವುದಿಲ್ಲ ಇಲ್ಲಿ ಅದರ ಕಾರ್ಯಗತಗೊಳಿಸುವ ಸಮಯದ ಮೂಲಕ ಹಿನ್ನೆಲೆಯನ್ನು ಸೂಚಿಸಿ ಮುನ್ನೆಲೆ ಕಾರ್ಯವು p1 ಆಗಿದ್ದು ಅದರ ಕಾರ್ಯಗತಗೊಳಿಸುವ ಸಮಯ e1 ಆಗಿದೆ ಮತ್ತು ನಮ್ಮಲ್ಲಿ ಮುನ್ನೆಲೆ ಕಾರ್ಯಗಳ ಒಂದು ಸೆಟ್ ಇದೆ ಅದು ಕಾರ್ಯಗತಗೊಳಿಸುವ ಸಮಯವನ್ನು ei ಯಿಂದ ಮತ್ತು ಅವಧಿಯನ್ನು pi ಯಿಂದ ಸೂಚಿಸುತ್ತದೆ ಅಂತಹ ಸಂದರ್ಭದಲ್ಲಿ ಹಿನ್ನೆಲೆ ಕಾರ್ಯ ಪೂರ್ಣಗೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸೂತ್ರ ಇಬಿ ಎನ್ನುವುದು ಹಿನ್ನೆಲೆ ಕಾರ್ಯದ ಕಾರ್ಯಗತಗೊಳಿಸುವ ಸಮಯ ಮತ್ತು ಪ್ರತಿ ಬಾರಿ ಕಾರ್ಯ ಇಐ ಟಿಐ ಕಾರ್ಯಗತಗೊಳಿಸಲು ಪ್ರಾರಂಭಿಸಿದಾಗ ಅದು ಮತ್ತು ಪ್ರತಿ ಪೈ ಯುನಿಟ್ಗಳಲ್ಲಿ ರನ್ ಆಗುತ್ತದೆ ಇದು ಟಿಐ ಇಐ ಗಾಗಿ ಕಾರ್ಯಗತಗೊಳಿಸುತ್ತದೆ ಅಂತಹ ಎಲ್ಲಾ ಆವರ್ತಕ ಕಾರ್ಯಗಳನ್ನು ನಾವು ಪರಿಗಣಿಸಿದರೆ ನಾವು ∑ ಬರೆಯಬಹುದು ಉಳಿದಿರುವ ಸಮಯದ ಭಾಗವನ್ನು ಹಿನ್ನೆಲೆ ಕಾರ್ಯವು ಚಲಾಯಿಸಲು ಇಡಲಾಗುತ್ತದೆ ಮತ್ತು ಇದನ್ನು 1−∑ ನೀಡಲಾಗುತ್ತದೆ ಮತ್ತು ಆದ್ದರಿಂದಹಿನ್ನೆಲೆ ಕಾರ್ಯದ ಪೂರ್ಣಗೊಳಿಸುವ ಸಮಯವನ್ನು eB1−∑ ಎಂದು ವ್ಯಕ್ತಪಡಿಸಬಹುದು ಅಲ್ಲಿ ಇಬಿ ಹಿನ್ನೆಲೆ ಕಾರ್ಯದ ಕಾರ್ಯಗತಗೊಳಿಸುವ ಸಮಯ ಆವರ್ತಕ execution ಸಮಯ 50 ಅವಧಿ 100 ಮತ್ತು ಗಡುವು 100 ಆಗಿರುವ ಒಂದೇ ಒಂದು ನೈಜ ಸಮಯದ ಕಾರ್ಯವು ಈ ಕೆಳಗಿನವು ಉಲ್ಲೇಖ ಸ್ಲೈಡ್ ಸಮಯದಲ್ಲಿ 2541 ಪು 1 ಇ 1 ಆಗಿರಬೇಕು ಇಲ್ಲಿ ಕಾರ್ಯಗತಗೊಳಿಸುವ ಸಮಯ 50 ಅವಧಿ 100 ಮತ್ತು ಗಡುವು 100 ಮತ್ತು ಹಿನ್ನೆಲೆ ಕಾರ್ಯಕ್ಕೆ ಸಂಬಂಧಿಸಿದಂತೆ ಕಾರ್ಯಗತಗೊಳಿಸುವ ಸಮಯ 1020 ಮಿಲಿಸೆಕೆಂಡ್ ಹಿನ್ನೆಲೆ ಕಾರ್ಯದ ಪೂರ್ಣಗೊಳ್ಳುವ ಸಮಯದ ಬಗ್ಗೆ ಇಲ್ಲಿ ಮುಖ್ಯ ಪ್ರಶ್ನೆ ಇದಕ್ಕೆ ಪರಿಹಾರವೆಂದರೆ ಮುನ್ನೆಲೆ ಕಾರ್ಯವು ಚಾಲನೆಯಾದಾಗ ಅದು 50 ಮಿಲಿಸೆಕೆಂಡುಗಳವರೆಗೆ ಚಲಿಸುತ್ತದೆ ಮತ್ತು ಇದು ಪ್ರತಿ 100 ಮಿಲಿಸೆಕೆಂಡುಗಳಲ್ಲಿ ಒಮ್ಮೆ ಚಲಿಸುತ್ತದೆ ಉಳಿದ 50 ಮಿಲಿಸೆಕೆಂಡುಗಳು ಹಿನ್ನೆಲೆ ಕಾರ್ಯವನ್ನು ಚಲಾಯಿಸಲು ಲಭ್ಯವಿದೆ ಮುಂಭಾಗದ ಕಾರಣದಿಂದಾಗಿ ಬಳಕೆ 50 ರಿಂದ 100 ಅಥವಾ 0 5 ಆಗಿದೆ ಹಿನ್ನೆಲೆ ಕಾರ್ಯಕ್ಕಾಗಿ ಲಭ್ಯವಿರುವ ಸಮಯದ ಭಾಗವು 0 5 ಆಗಿದೆ ನಾವು ಅದನ್ನು ಬದಲಿಸಬಹುದು ಅಭಿವ್ಯಕ್ತಿ 10 20 ರಿಂದ 50 ರಿಂದ 100 ಇದು 2040 ಮಿಲಿಸೆಕೆಂಡ್ ಹಿನ್ನೆಲೆ ಕಾರ್ಯವು 2040 ಮಿಲಿಸೆಕೆಂಡಿನಲ್ಲಿ ಪೂರ್ಣಗೊಳ್ಳುತ್ತದೆ ಮುಂಭಾಗದ ಹಿನ್ನೆಲೆ ವೇಳಾಪಟ್ಟಿ ನಾವು ಪರಿಶೀಲಿಸಿದ ಮೊದಲ ಹಂತದ ಆಪರೇಟಿಂಗ್ ಸಿಸ್ಟಮ್ ಕೋರ್ಸ್ನಲ್ಲಿಯೂ ಸಹ ಸರಳವಾದ ವೇಳಾಪಟ್ಟಿಯಾಗಿದ್ದು ಏಕೆಂದರೆ ಇದು ನೈಜ ಸಮಯದ ಅಪ್ಲಿಕೇಶನ್ಗಳಿಗೆ ಪ್ರಸ್ತುತತೆಯನ್ನು ಹೊಂದಿದೆ ಆದರೆ ನಾವು ಈ ಬಗ್ಗೆ ಹೆಚ್ಚು ಚರ್ಚಿಸುವುದಿಲ್ಲ ಹೆಚ್ಚು ಅತ್ಯಾಧುನಿಕ ವೇಳಾಪಟ್ಟಿಗಳು ದರ ಏಕತಾನತೆಯ ವೇಳಾಪಟ್ಟಿ ಮತ್ತು ಆರಂಭಿಕ ಗಡುವನ್ನು ಮೊದಲ ವೇಳಾಪಟ್ಟಿಯಲ್ಲಿ ಕೇಂದ್ರೀಕರಿಸಿದೆ ಆದರೆ ಮುಂದಿನ ಉಪನ್ಯಾಸದಲ್ಲಿ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಈಗ ಈ ಉಪನ್ಯಾಸಕ್ಕಾಗಿ ನಾವು ಇಲ್ಲಿ ನಿಲ್ಲುತ್ತೇವೆ